ನಮಸ್ಕಾರ ಕಳೆದ ಉಪನ್ಯಾಸದಲ್ಲಿ ನಾವು ಮೂರು ಹಂತದ ಸರ್ಕ್ಯೂಟ್ನ ಹಂತದ ಅನುಕ್ರಮದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಆದ್ದರಿಂದ ನಾವು ನಮ್ಮ ಚರ್ಚೆಯನ್ನು ಆ ಸಮಯದಿಂದ ಮುಂದುವರಿಸುತ್ತೇವೆ ಮತ್ತು ನೋಡೋಣ ನಾವು ಮೂರು ಹಂತದ ವೋಲ್ಟೇಜ್ ಮೂಲ ಹಂತದ ಅನುಕ್ರಮದ ಬಗ್ಗೆ ಮಾತನಾಡುವಾಗ ಹಂತ ಅನುಕ್ರಮದ ಎರಡು ಸಂಭಾವ್ಯ ಸಂಯೋಜನೆಗಳಿವೆ phase sequencing ಎಂದು ನಾವು ನೋಡುತ್ತೇವೆ ಮೊದಲ ಅನುಕ್ರಮದಲ್ಲಿ ನಾವು ಇದನ್ನು ABC ಅಥವಾ ಸಕಾರಾತ್ಮಕ ಅನುಕ್ರಮ ಎಂದು ಕರೆಯುತ್ತೇವೆ ಅಲ್ಲಿ Van ಎಂಬ ಉಲ್ಲೇಖ ವೋಲ್ಟೇಜ್ Vbn ಅನ್ನು 120 ಡಿಗ್ರಿ ಮತ್ತು Vbn ಮತ್ತೆ Vcn ಮತ್ತು 120 ಡಿಗ್ರಿಗಳಿಂದ ಮುನ್ನಡೆಸುತ್ತದೆ ಆದ್ದರಿಂದ ನಾವು ಬರೆಯಬಹುದು VanVp∠0° VbnVp∠ 120° VcnVp∠ 240°Vp∠120° ಆ ಸಂದರ್ಭದಲ್ಲಿ abc ಅನುಕ್ರಮವು ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಿರುವುದನ್ನು ನೀವು ನೋಡಿದರೆ ಮತ್ತು ಅದು ಜನರೇಟರ್ನ ರೋಟರ್ನ ತಿರುಗುವಿಕೆಯ ದಿಕ್ಕಿನಲ್ಲಿದೆ ಈಗ ಮುಂದಿನ ಸಂಭಾವ್ಯ ಸಂಯೋಜನೆಯು acb ಅನುಕ್ರಮವನ್ನು ಋಣಾತ್ಮಕ ಅನುಕ್ರಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು Van ಲೀಡ್ಸ್ Vcn ಮತ್ತು Vcn Vbnಅನ್ನು 120 ಡಿಗ್ರಿಗಳಷ್ಟು ಮುನ್ನಡೆಸುವ ಉಲ್ಲೇಖ ಫಾಸರ್ ಆಗಿರುತ್ತದೆ ಆದ್ದರಿಂದ ನಾವು ಗಣಿತಶಾಸ್ತ್ರದಲ್ಲಿ ಏನು ಬರೆಯುತ್ತೇವೆ VanVp∠0° VcnVp∠ 120° VbnVp∠ 240°Vp∠120° ಈಗ ಆ ಸಂದರ್ಭದಲ್ಲಿ ನೀವು ನೋಡಿದರೆ ಹಂತದ ಅನುಕ್ರಮ abc ಈ ದಿಕ್ಕಿನಲ್ಲಿ ತಿರುಗುತ್ತದೆ ಅದು ರೋಟರ್ನ ತಿರುಗುವಿಕೆಯ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಈಗ ನಾವು ಈ ಹಿಂದೆ ಮೂರು ಹಂತದ ಲೋಡ್ ಅನ್ನು ಚರ್ಚಿಸಿದ ಜನರೇಟರ್ ಸಂಪರ್ಕದಂತೆ ನಿಮ್ಮ ವೈ ಸಂಪರ್ಕಿತವಾಗಬಹುದು ಅಥವಾ ನೀವು ಸ್ಟಾರ್ ಕನೆಕ್ಟೆಡ್ ಅಥವಾ ಡೆಲ್ಟಾ ಸಂಪರ್ಕಿತ ಎಂದು ಹೇಳಬಹುದು ಮತ್ತು ಅದು ನಿರ್ದಿಷ್ಟ ಲೋಡ್ಗೆ ನೀವು ಯಾವ ರೀತಿಯ ಎಂಡ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಸಂದರ್ಭದಲ್ಲಿ Y ಸಂಪರ್ಕಿತ ನೀವು ತಟಸ್ಥದೊಂದಿಗೆ star ಸಂಯೋಜನೆಯಲ್ಲಿ ಸಂಪರ್ಕಗೊಂಡಿರುವ ಲೋಡ್ ಘಟಕಗಳನ್ನು ಹೊಂದಿರಬಹುದು ಅದು ಲಭ್ಯವಿರಬಹುದು ಅಥವಾ ಲಭ್ಯವಿಲ್ಲದಿರಬಹುದು ನೀವು ಯಾವಾಗಲೂ ತಟಸ್ಥವಾಗಿ ದೈಹಿಕವಾಗಿ ಇರುವುದು ಮತ್ತು ಸಂಪರ್ಕಗಳಿಗೆ ತಲುಪುವುದು ಅನಿವಾರ್ಯವಲ್ಲ ಆದ್ದರಿಂದ ಇಲ್ಲಿ ನೀವು ಮೂರು ಹಂತದ ಮೂರು ತಂತಿ ವ್ಯವಸ್ಥೆಯನ್ನು ಹೊಂದಿರಬಹುದು ಲೋಡ್ ಅಥವಾ ನೀವು ಲೋಡ್ಗಾಗಿ ಮೂರು ಹಂತದ ನಾಲ್ಕು ತಂತಿ ವ್ಯವಸ್ಥೆಯನ್ನು ಹೊಂದಬಹುದು ಈಗ ಮುಂದಿನ ಸಂಯೋಜನೆಯು ಡೆಲ್ಟಾ ಸಂಪರ್ಕಗೊಂಡಿದೆ ಆದ್ದರಿಂದ ಇದು ಮೂಲತಃ ಡೆಲ್ಟಾ ಸಂಪರ್ಕಿತ ಸಂರಚನೆಯಾಗಿದೆ ಇಲ್ಲಿ ನೀವು abc ತ್ರಿಕೋನ ಶೈಲಿಯಲ್ಲಿ ಸಂಪರ್ಕಗೊಂಡಿರುವುದನ್ನು ನೋಡುತ್ತೀರಿ ಮತ್ತು ನಿಮ್ಮ ಹಂತ abc ಯನ್ನು ಹೊರೆಯಿಂದ ಹೊರತೆಗೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯನ್ನು ನೀವು ನೋಡಿದರೆ ನೀವು ತಟಸ್ಥ ಸಂಪರ್ಕವನ್ನು ಹೊರತೆಗೆಯಲು ಸಾಧ್ಯವಿಲ್ಲ ಏಕೆಂದರೆ ಡೆಲ್ಟಾದಿಂದ ತಟಸ್ಥ ಸಂಪರ್ಕವನ್ನು ತೆಗೆದುಕೊಳ್ಳುವುದು ಸ್ಥಳಶಾಸ್ತ್ರೀಯವಾಗಿ ಅಸಾಧ್ಯ ಸಂಪರ್ಕಿತ ಲೋಡ್ ಈಗ ಅದು ಸ್ಟರ್ ಸಂಪರ್ಕಿತವಾಗಿದೆಯೆ ಅಥವಾ ಡೆಲ್ಟಾ ಸಂಪರ್ಕಿತವಾಗಿದೆಯೆಂದರೆ ಅದು ಅಸಮತೋಲಿತವಾಗಿದ್ದರೆ ಹಂತದ ಪ್ರತಿರೋಧವು ಸಮನಾಗಿರುವುದಿಲ್ಲ ಮತ್ತು ಹಂತದ ಅನುಕ್ರಮವು ಹಂತದಿಂದ ಹೊರಗುಳಿಯುತ್ತದೆ ಆದ್ದರಿಂದ ನೀವು ಎರಡನ್ನೂ ಹಂತದಿಂದ ಹೊರಗುಳಿಯುವ ಹಂತ ಅಥವಾ ಹಂತವನ್ನು ಹೊಂದಿರುತ್ತೀರಿ ಅಥವಾ ನೀವು ಹಂತ ಮತ್ತು ಹಂತ ಎರಡನ್ನೂ ಹೊಂದಿರಬಹುದು ಆದ್ದರಿಂದ ಹೊರೆ ಸಮತೋಲಿತವಾಗಿದೆ ಎಂದು ನೀವು ಹೇಳಿದಾಗ ಇದರರ್ಥ ಮೂರರಲ್ಲೂ ಹಂತದ ಪ್ರತಿರೋಧಗಳು ಲೋಡ್ನ ಲೆಗ್ಗಳು ಸಮಾನ ಮತ್ತು ಹಂತದಲ್ಲಿರುತ್ತವೆ ಹಂತ ಎಂದರೆ ನೀವು ಹಂತಕ್ಕೆ ಸಂಬಂಧಿಸಿದಂತೆ ಸಮಾನವಾಗಿ ಸಂಪರ್ಕ ಹೊಂದಿದ್ದೀರಿ ಆದ್ದರಿಂದ ಸಮತೋಲಿತ ಸ್ಟರ್ಸಂಪರ್ಕಿತ ಅಥವಾ ವೈ ಸಂಪರ್ಕಿತ ಲೋಡ್ನ ಸಂದರ್ಭದಲ್ಲಿ ನೀವು Z1 Z2 Z3 ಒಂದೇ ಆಗಿರುತ್ತೀರಿ ಆದ್ದರಿಂದ ನೀವು ZYಅನ್ನು ಹೊಂದಿರುತ್ತೀರಿ ಆದ್ದರಿಂದ ZY ಒಂದು ಫಾಸರ್ ಪ್ರಮಾಣವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಪ್ರಮಾಣವನ್ನು ನೋಡುತ್ತೀರಿ ಮತ್ತು ಹಂತ ಎರಡೂ ಒಂದೇ ಆಗಿರುತ್ತದೆ ಎಲ್ಲಾ ಮೂರು ಲೆಗ್ಗಳು ಸಮತೋಲಿತ ಡೆಲ್ಟಾ ಸಂಪರ್ಕದ ಸಂದರ್ಭದಲ್ಲಿ ನೀವು Z aZbZcZ∆ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಸ್ಟರ್ ಸಂಪರ್ಕಕ್ಕಾಗಿ ನಾವು ಪ್ರತ್ಯೇಕ ಲೆಗ್ಗಳ ಪ್ರತಿರೋಧವನ್ನು ZY ಎಂದು ಸೂಚಿಸುತ್ತೇವೆ ಡೆಲ್ಟಾ ಸಂಪರ್ಕಗೊಂಡರೆ ನಾವು Z∆ಎಂದು ಸೂಚಿಸುತ್ತೇವೆ ಈಗ ನಾವು ಈಗಾಗಲೇ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಸ್ಟಾರ್ ಡೆಲ್ಟಾ ರೂಪಾಂತರವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ನೀವು ಡೆಲ್ಟಾ ಸಂಪರ್ಕಿತ ನೆಟ್ವರ್ಕ್ ಅನ್ನು ಸ್ಟಾರ್ ಸಂಪರ್ಕಿತ ನೆಟ್ವರ್ಕ್ ಆಗಿ ಪರಿವರ್ತಿಸಿದಾಗ Z∆3ZYಸಂದರ್ಭದಲ್ಲಿ ನಾವು ಮೊದಲು ಸಾಬೀತುಪಡಿಸಿದ ಸ್ಟಾರ್ ಡೆಲ್ಟಾ ರೂಪಾಂತರದ ಉಲ್ಲೇಖವನ್ನು ತೆಗೆದುಕೊಳ್ಳುತ್ತೇವೆ ಅಂತೆಯೇ ನೀವು ಸ್ಟಾರ್ ಸಂಪರ್ಕಿತ ಲೋಡ್ ಅನ್ನು ಡೆಲ್ಟಾ ಸಂಪರ್ಕಿತ ಲೋಡ್ ಆಗಿ ಪರಿವರ್ತಿಸಿದರೆ ನೀವು ಸಂಪರ್ಕಿಸಿದರೆ ZY13Z∆ ಆದ್ದರಿಂದ ಸ್ಟರ್ ಸಂಪರ್ಕಿತ ಅಥವಾ ವೈ ಸಂಪರ್ಕಿತ ಲೋಡ್ ಅನ್ನು ಡೆಲ್ಟಾ ಸಂಪರ್ಕಿತ ಲೋಡ್ ಆಗಿ ಪರಿವರ್ತಿಸಬಹುದು ಅಥವಾ ಪ್ರತಿಯಾಗಿ ನಾವು ಮೊದಲು ಚರ್ಚಿಸಿದ ಸ್ಟಾರ್ ಡೆಲ್ಟಾ ರೂಪಾಂತರದ ಸಹಾಯದಿಂದ ಈಗ ನೀವು ಮೂಲವನ್ನು ಹೊಂದಬಹುದು ಮತ್ತು ಎರಡೂ ಹಂತಗಳನ್ನು ಸ್ಟಾರ್ ಅಥವಾ ಡೆಲ್ಟಾ ಸಂಪರ್ಕಿತ ಶೈಲಿಯಲ್ಲಿ ಸಂಪರ್ಕಿಸಬಹುದು ಆದ್ದರಿಂದ ನಾವು ಈಗ ಮೂಲ ಮತ್ತು ಲೋಡ್ ನಡುವಿನ ಸಂಪರ್ಕಗಳ ನಾಲ್ಕು ಸಂಭಾವ್ಯ ಸಂಯೋಜನೆಗಳನ್ನು ಹೊಂದಬಹುದು 1 Y Y ಸಂಪರ್ಕ ಅಂದರೆ Y ಸಂಪರ್ಕಿತ ಲೋಡ್ನೊಂದಿಗೆ Y ಸಂಪರ್ಕಿತ ಮೂಲ 2 ಸಮತೋಲಿತ ವೈ ಸಂಪರ್ಕಿತ ಹೊರೆಗಿಂತ ಸಮತೋಲಿತ ಡೆಲ್ಟಾ ಸಂಪರ್ಕಿತ ಹೊರೆ ನೆಟ್ವರ್ಕ್ನಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಎಂಬುದನ್ನು ಈಗ ಇಲ್ಲಿ ಗಮನಿಸುವುದು ಮುಖ್ಯ ಏಕೆಂದರೆ ಡೆಲ್ಟಾ ಸಂಪರ್ಕಿತ ಲೋಡ್ನೊಂದಿಗೆ ಇದು ಸುಲಭವಾಗಿದ್ದು ನೀವು ಸಂಪರ್ಕಿಸಿದ ಡೆಲ್ಟಾದ ಪ್ರತಿಯೊಂದು ಹಂತದಿಂದಲೂ ಲೋಡ್ ಅನ್ನು ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು ಲೋಡ್ Y ಸಂಪರ್ಕಿತ ಅಥವಾ ಸ್ಟರ್ ಸಂಪರ್ಕದ ಸಂದರ್ಭದಲ್ಲಿ ಇದು ಕಷ್ಟಕರವಾಗಿದೆ ಏಕೆಂದರೆ ಅದು ಯಾವಾಗಲೂ ತಟಸ್ಥವಾಗಿರಲು ಸಾಧ್ಯವಿಲ್ಲ ಅದು ಸಂಪರ್ಕಕ್ಕಾಗಿ ಹೊರಗಿನಿಂದ ಪ್ರವೇಶಿಸಬಹುದಾಗಿದೆ ಆದ್ದರಿಂದಲೇ ಸಮತೋಲಿತ ಡೆಲ್ಟಾ ಸಂಪರ್ಕಿತ ಹೊರೆ ಪುನರ್ರಚಿಸಲು ಅಥವಾ ಯಾವುದೇ ಲೆಗ್ ಹೊರತೆಗೆಯಲು ಹೆಚ್ಚು ಕಾರ್ಯಸಾಧ್ಯವಾಗಿರುತ್ತದೆ ಅಥವಾ ಡೆಲ್ಟಾ ಸಂಪರ್ಕಿತ ಲೋಡ್ನಲ್ಲಿ ಬದಲಾವಣೆಗಳನ್ನು ಮಾಡುವುದು ಆದರೆ ಮತ್ತೊಂದೆಡೆ ನೀವು ಡೆಲ್ಟಾ ಸಂಪರ್ಕಿತ ಮೂಲವನ್ನು ಸಾಮಾನ್ಯ ಅಭ್ಯಾಸವಾಗಿ ನೋಡುವುದಿಲ್ಲ ಏಕೆಂದರೆ ನೀವು ಡೆಲ್ಟಾ ಸಂಪರ್ಕಿತ ಮೂಲವನ್ನು ಹೊಂದಿದ್ದರೆ ನೀವು ಚಲಾವಣೆಯಲ್ಲಿರುವ ವಿದ್ಯುತ್ ನೋಡುತ್ತೀರಿ ಏಕೆಂದರೆ ಡೆಲ್ಟಾ ಡೆಲ್ಟಾ ಜಾಲರಿಯನ್ನು ರಚಿಸುತ್ತದೆ ಅದು ಡೆಲ್ಟಾ ನೆಟ್ವರ್ಕ್ನಲ್ಲಿ ವಿದ್ಯುತ್ ಪ್ರಸಾರ ಮಾಡಲು ಕಾರಣವಾಗುತ್ತದೆ ಮೂಲ ಮತ್ತು ಇದು ಮೂರು ಹಂತಗಳ ವೋಲ್ಟೇಜ್ಗಳಲ್ಲಿನ ಯಾವುದೇ ಸ್ವಲ್ಪ ಅಸಮತೋಲನದಿಂದಾಗಿರುತ್ತದೆ ಆದ್ದರಿಂದ ಈ ಕಾರಣದಿಂದಾಗಿ ನೀವು ಪ್ರಸರಣ ವಿದ್ಯುತ್ ಹೊಂದಿರುತ್ತೀರಿ ಮತ್ತು ಇದು ಜನರೇಟರ್ನ ಸುರುಳಿಗಳ ಅಧಿಕ ತಾಪಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಸಂಪರ್ಕಿಸಲಾದ ಡೆಲ್ಟಾವನ್ನು ತಪ್ಪಿಸುತ್ತೇವೆ ಮೂಲ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಲ್ಲಿ ನಾವುvan200 ωt10 vbn200 ωt 230 vcn200 ωt 110 ನಂತಹ ವೋಲ್ಟೇಜ್ಗಳ ಗುಂಪಿನ ಹಂತದ ಅನುಕ್ರಮವನ್ನು ನಿರ್ಧರಿಸಬೇಕು ನಾವು ಮೊದಲು ಏನು ಮಾಡಬೇಕು ಮೊದಲು ನಾವು ಅದನ್ನು ಫಾಸರ್ಗಳಾಗಿ ಪರಿವರ್ತಿಸುತ್ತೇವೆ ಆದ್ದರಿಂದ Van200∠10° Vbn200∠ 230° Vcn200∠ 110° Van Vcn ಅನ್ನು 120 ಮತ್ತು Vcn Vbn ಅನ್ನು 120 ರಿಂದ ಮುನ್ನಡೆಸುತ್ತದೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ನಾವು abc ಅನುಕ್ರಮವನ್ನು ಹೊಂದಿದ್ದೇವೆ ಈಗ ನಾವು ನೋಡಿದ ಸಂಪರ್ಕಗಳ ಬಗ್ಗೆ ಮಾತನಾಡೋಣ ಮೊದಲ ನಾಲ್ಕು ಸಂಭಾವ್ಯ ಸಂಯೋಜನೆಗಳು Y Y Y ಡೆಲ್ಟಾ ಡೆಲ್ಟಾ ಡೆಲ್ಟಾ ಮತ್ತು ಮೂಲ ಮತ್ತು ಲೋಡ್ ನಡುವೆ ಡೆಲ್ಟಾ ವೈ ಸಂಪರ್ಕಗಳು ಆದ್ದರಿಂದ ನಾವು ಮೊದಲು ಮೂಲ ಮತ್ತು ಲೋಡ್ಗಾಗಿ YY ಸಂಪರ್ಕದೊಂದಿಗೆ ಪ್ರಾರಂಭಿಸುತ್ತೇವೆ ನಾವು YY ಸಂಪರ್ಕದಿಂದ ಏಕೆ ಪ್ರಾರಂಭಿಸುತ್ತಿದ್ದೇವೆ ಏಕೆಂದರೆ ಯಾವುದೇ ಸಮತೋಲಿತ ಮೂರು ಹಂತದ ವ್ಯವಸ್ಥೆಯನ್ನು ಸ್ಟಾರ್ ಡೆಲ್ಟಾ ರೂಪಾಂತರದ ಸಹಾಯದಿಂದ YY ವ್ಯವಸ್ಥೆಗೆ ಇಳಿಸಬಹುದು ಆದ್ದರಿಂದ ಈ ವ್ಯವಸ್ಥೆಯನ್ನು ಎಲ್ಲಾ ಸಮತೋಲನ ಮೂರು ಹಂತದ ವ್ಯವಸ್ಥೆಯನ್ನು ಪರಿಹರಿಸಲು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಈಗ ಸಮತೋಲಿತ ಮೂರು ಹಂತದ Y Y ವ್ಯವಸ್ಥೆಯು ಮೂರು ಹಂತದ ವ್ಯವಸ್ಥೆಯಾಗಿದ್ದು ಅದು ಸಮತೋಲನ Y ಸಂಪರ್ಕಿತ ಮೂಲ ಮತ್ತು ಸಮತೋಲಿತ Y ಸಂಪರ್ಕಿತ ಹೊರೆ ಹೊಂದಿದೆ ಈಗ ನಾವು ಮೂರು ಹಂತದ ನಾಲ್ಕು ತಂತಿ Y Y ಸಂಪರ್ಕಿತ ವ್ಯವಸ್ಥೆಯನ್ನು ಪರಿಗಣಿಸೋಣ ಅಲ್ಲಿ ಸ್ಟರ್ ಅಥವಾ ವೈ ಸಂಪರ್ಕಿತ ಹೊರೆ ಸ್ಟರ್ ಸಂಪರ್ಕಿತ ಮೂಲಕ್ಕೆ ಸಂಪರ್ಕ ಹೊಂದಿದೆ ಆದ್ದರಿಂದ ಈ ಅಂಕಿ ಅಂಶವನ್ನು ನೀವು ನೋಡಿದರೆ ಅದು ಹೇಗೆ ಕಾಣುತ್ತದೆ ಮೂಲವು Y ಸಂಪರ್ಕಿತವಾಗಿದೆ Van ಆಂತರಿಕ ಪ್ರತಿರೋಧ ಅಥವಾ ಮೂಲದ ಆಂತರಿಕ ಪ್ರತಿರೋಧದ ಮೂಲಕ ಲೋಡ್ನ ಒಂದು ಹಂತಕ್ಕೆ ಸಂಪರ್ಕ ಹೊಂದಿದೆ ಆದ್ದರಿಂದ ನಾವು ಅದನ್ನು ಮೂಲ ಪ್ರತಿರೋಧ ಎಂದು ಕರೆಯುತ್ತೇವೆ ಮತ್ತು ನಂತರ ನಿಮಗೆ ಪ್ರಸರಣ ಇರುತ್ತದೆ ಲೈನ್ ಪ್ರತಿರೋಧ ಮತ್ತು ನಂತರ ಲೋಡ್ ಪ್ರತಿರೋಧ ಈಗ ಮೂಲದ A ಹಂತವು ಪ್ರಸರಣ ರೇಖೆಯ ಮೂಲಕ ಲೋಡ್ನ A ಹಂತಕ್ಕೆ ಸಂಪರ್ಕ ಹೊಂದಿದೆ ಅದೇ ರೀತಿ ಮೂಲದ ಹಂತ B ಪ್ರಸರಣ ರೇಖೆಯ ಮೂಲಕ ಲೋಡ್ನ B ಹಂತಕ್ಕೆ ಸಂಪರ್ಕ ಹೊಂದಿದೆ ಮತ್ತು ನಂತರ ಲೋಡ್ನ ಹಂತ C ಹಂತಕ್ಕೆ ಸಂಪರ್ಕ ಹೊಂದಿದೆ ಪ್ರಸರಣ ರೇಖೆಯ ಮೂಲಕ ಮೂಲದ C ಈಗ Znಗೆ ಸಮಾನವಾದ ಪ್ರತಿರೋಧವನ್ನು ಹೊಂದಿರುವ ತಂತಿಯ ಮೂಲಕ ಮೂಲ ಮತ್ತು ಲೋಡ್ ಎರಡೂ ತಟಸ್ಥಗಳನ್ನು ಸಂಪರ್ಕಿಸಲಾಗಿದೆ ಈಗ ಈ ಸಂಯೋಜನೆಯು ಮೂರು ಹಂತದ ನಾಲ್ಕು ತಂತಿಯ ಜೋಡಣೆಯಾಗಿದೆ ಎಂದು ನೀವು ನೋಡಬಹುದು ಮೂಲ ಪ್ರತಿರೋಧ ಮತ್ತು ಪ್ರಸರಣ ರೇಖೆಯ ಪ್ರತಿರೋಧವನ್ನು ವಿಶ್ಲೇಷಣೆಗೆ ಪರಿಗಣಿಸಲಾಗುತ್ತದೆ ಈಗ ಈ ಮೂವರು Z s Z l ಸರಣಿಯಲ್ಲಿರುವುದರಿಂದ ಮತ್ತು ಲೋಡ್ ಪ್ರತಿರೋಧ Z L ಆಗಿರುವುದರಿಂದ ನೀವು ಅವರೆಲ್ಲರನ್ನೂ ಕ್ಲಬ್ ಮಾಡಬಹುದು Z Y Z s Z l Z L ಎಲ್ಲಿ Zs ಜನರೇಟರ್ನ ಹಂತ ಅಂಕುಡೊಂಕಾದ ಆಂತರಿಕ ಪ್ರತಿರೋಧವನ್ನು ಸೂಚಿಸುತ್ತದೆ Zl ಎನ್ನುವುದು ಒಂದು ಹಂತದ ಹೊರೆಯೊಂದಿಗೆ ಮೂಲದ ಒಂದು ಹಂತವನ್ನು ಸೇರುವ ರೇಖೆಯ ಪ್ರತಿರೋಧ ZL ಎಂಬುದು ಲೋಡ್ನ ಪ್ರತಿಯೊಂದು ಹಂತದ ಪ್ರತಿರೋಧವಾಗಿದೆ Zn ಎಂಬುದು ತಟಸ್ಥ ರೇಖೆಯ ಪ್ರತಿರೋಧವಾಗಿದೆ ಈಗ ಪವರ್ ಸಿಸ್ಟಮ್ ನೆಟ್ವರ್ಕ್ನಲ್ಲಿ ZL ಗೆ ಹೋಲಿಸಿದರೆ Zs ಮತ್ತು Zl ಸಾಮಾನ್ಯವಾಗಿ ಬಹಳ ಚಿಕ್ಕದಾಗಿದೆ ಆದ್ದರಿಂದ ಪ್ರಶ್ನೆಯಲ್ಲಿ ಯಾವುದೇ ಮೂಲ ಅಥವಾ ರೇಖೆಯ ಪ್ರತಿರೋಧವನ್ನು ನೀಡದಿದ್ದರೂ ಸಹ ನಾವು ZYZL ಅನ್ನು ಊಹಿಸುತ್ತವೆ ಯಾವುದೇ ಸಂದರ್ಭದಲ್ಲಿ ಪ್ರತಿರೋಧವನ್ನು ಒಟ್ಟಿಗೆ ಸೇರಿಸುವ ಮೂಲಕ ಮುಂದಿನ ಸ್ಲೈಡ್ನಲ್ಲಿ ನಾವು ತೋರಿಸಿದ ಸರ್ಕ್ಯೂಟ್ಗೆ Y Y ವ್ಯವಸ್ಥೆಯನ್ನು ಸರಳೀಕರಿಸಬಹುದು ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಏನು ಮಾಡಿದ್ದೇವೆ ಎಂದು ನೀವು ನೋಡಿದರೆ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ ವ್ಯವಸ್ಥೆಯನ್ನು ನಾವು ಸರಳೀಕರಿಸಿದ್ದೇವೆ ಮತ್ತು ನಾವು Zs Zl ಪ್ರಸರಣ ರೇಖೆ ಮತ್ತು ಲೋಡ್ ಪ್ರತಿರೋಧವನ್ನು ZY ಎಂಬ ಪ್ರತಿರೋಧದ ಮೂಲಕ ಉಂಡೆ ಮಾಡುತ್ತೇವೆ ಆದ್ದರಿಂದ ಈಗ ಅದು ಹೆಚ್ಚು ಸರಳವಾಗಿದೆ ಮತ್ತು ಈಗ ಅರ್ಥಮಾಡಿಕೊಳ್ಳುವುದು ಸುಲಭ ನೀವು ಮೂಲ ಮತ್ತು ಲೋಡ್ನ ಎರಡೂ ಹಂತಗಳನ್ನು ಸಂಪರ್ಕಿಸಲಾಗಿದೆ A ಸಂಪರ್ಕಿಸಲಾಗಿದೆ A B ಲೋಡ್ನ B ಗೆ ಸಂಪರ್ಕ ಹೊಂದಿದೆ C ಲೋಡ್ನ C ಗೆ ಸಂಪರ್ಕ ಹೊಂದಿದೆ ಈಗ ಲೋಡ್ ಮಾಡಲು ಮೂಲದ A ಹಂತವನ್ನು ಸಂಪರ್ಕಿಸುವ ಸಾಲಿನಲ್ಲಿ ಹರಿಯುವ ವಿದ್ಯುತ್ Ia ಎಂದು ಊಹಿಸುತ್ತವೆ ಅದೇ ರೀತಿ ಮೂಲದ B ಹಂತವನ್ನು ಲೋಡ್ನ B ಹಂತಕ್ಕೆ ಸಂಪರ್ಕಿಸುವ ರೇಖೆಯು Ib ಮತ್ತು ಮೂಲದ C ಹಂತವನ್ನು ಸಂಪರ್ಕಿಸುವ ರೇಖೆ ಲೋಡ್ನ C ಹಂತಕ್ಕೆ Ic ಆಗಿದೆ ಮೂಲದ ತಟಸ್ಥವನ್ನು ಲೋಡ್ನ ತಟಸ್ಥಕ್ಕೆ ಸಂಪರ್ಕಿಸುವ ತಟಸ್ಥ ತಂತಿಯಲ್ಲಿ ಹರಿಯುವ ಕೆಲವು ಪ್ರಸ್ತುತ In ಇದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ವೋಲ್ಟೇಜ್ ಮೂಲದ ಮೌಲ್ಯಗಳು ಏಕೆಂದರೆ ನಾವು ಸಕಾರಾತ್ಮಕ ಅನುಕ್ರಮ ಎಂದು ಭಾವಿಸಿದ್ದೇವೆ VanVp∠0° VbnVp∠ 120° VcnVp∠120° ಈಗ ನಿಮ್ಮನ್ನು ಲೈನ್ ಟು ಲೈನ್ ವೋಲ್ಟೇಜ್ ಅಥವಾ ಸರಳವಾಗಿ ಲೈನ್ ವೋಲ್ಟೇಜ್ ಹುಡುಕಲು ಕೇಳಿದರೆ ಲೈನ್ ವೋಲ್ಟೇಜ್ Vab Vbc ಅಥವಾ Vca ಆಗಿರುತ್ತದೆ ಇದರರ್ಥ ಒಂದು ಹಂತ ಮತ್ತು b ಹಂತದ ನಡುವಿನ ವೋಲ್ಟೇಜ್ ಆದ್ದರಿಂದ ಇದು ನಿಮ್ಮ Vabಆಗಿರುತ್ತದೆ ಮತ್ತು ಅದೇ ರೀತಿ b ಮತ್ತು c ನಡುವಿನ ವೋಲ್ಟೇಜ್ Vbc ಮತ್ತು ಅದೇ ರೀತಿ ಮತ್ತೆ c ಮತ್ತು a ನಡುವಿನ Vca ಆಗಿರುತ್ತದೆ ಈಗ ನಾವು ಲೈನ್ ವೋಲ್ಟೇಜ್ಗೆ ರೇಖೆಯ ಮೌಲ್ಯವನ್ನು ಕಂಡುಹಿಡಿಯಬೇಕು ಅಥವಾ ನೀವು VAN ಪ್ಲಸ್ ಎಂದು ಬರೆಯಬಹುದಾದ ಲೈನ್ ವೋಲ್ಟೇಜ್ VAB ಎಂದು ನಾವು ಹೇಳುತ್ತೇವೆ VabVanVnbVan VbnVp∠0° Vp∠ 120° Vp112j323Vp∠30° ಅಂತೆಯೇ VbcVbnVncVbn Vcn3Vp∠ 90° VcaVcnVnaVcn Van3Vp∠ 210° ಹೀಗಾಗಿ VL ರೇಖೆಯ ವೋಲ್ಟೇಜ್ಗಳ ಪ್ರಮಾಣವು ಹಂತದ ವೋಲ್ಟೇಜ್ಗಳ VP ಅಥವಾ 3 ಪಟ್ಟು ಹೆಚ್ಚು VL3Vp ಈಗ ನೀವು ನೋಡಿದರೆ VabVbc ಯನ್ನು 120 ಮತ್ತು Vbc Vcaಅನ್ನು 120 by ರಿಂದ ಮುನ್ನಡೆಸುತ್ತದೆ ಇದರಿಂದಾಗಿ ಹಂತದ ವೋಲ್ಟೇಜ್ಗಳಂತೆ ರೇಖೆಯ ವೋಲ್ಟೇಜ್ಗಳು ಶೂನ್ಯಕ್ಕೆ ಸೇರುತ್ತವೆ ಆದ್ದರಿಂದ ಲೈನ್ ವೋಲ್ಟೇಜ್ನಲ್ಲಿ ಇವುಗಳು ತಮ್ಮ ಹಂತದ ವೋಲ್ಟೇಜ್ಗಳಿಗೆ ಸಂಬಂಧಿಸಿದಂತೆ 30 ಡಿಗ್ರಿಗಳಷ್ಟು ಮುನ್ನಡೆ ಸಾಧಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಲೈನ್ ವೋಲ್ಟೇಜ್ ಈಗ ಹಂತದ ವೋಲ್ಟೇಜ್ನ 3 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ರೂಟ್ ಆಗಿರುವುದನ್ನು ನಾವು ನೋಡುತ್ತೇವೆ ಈಗ ನೀವು ಪ್ರತಿ ಹಂತಕ್ಕೂ KVL ಅನ್ನು ಅನ್ವಯಿಸಿದರೆ ನೀವು ಅದರ ಮೌಲ್ಯವನ್ನು ಬರೆಯಬಹುದು IaVanZY IbVbnZYVan∠ 120°ZYIa∠ 120° IcVcnZYVan∠ 240°ZYIa∠ 240° ಈಗ ಇಲ್ಲಿ Iaಎಂಬುದು ಫಾಸರ್ ಪ್ರಮಾಣವಾಗಿದೆ ಆದ್ದರಿಂದ Va ಗೆ ಸಂಬಂಧಿಸಿದಂತೆ ಪ್ರಸ್ತುತ Ia ನ ಕೋನವು ZY ಯ ಫಾಸರ್ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ವಿಶ್ಲೇಷಣೆಯಲ್ಲಿ ನಾವು ZY ಯ ಫಾಸರ್ ಮೌಲ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಇದರಿಂದಾಗಿ ನಾವು Va ಗೆ ಸಂಬಂಧಿಸಿದಂತೆ ಫಾಸರ್ ಪರಿಭಾಷೆಯಲ್ಲಿ Iaಯ ಸರಿಯಾದ ಮೌಲ್ಯವನ್ನು ಪಡೆಯುತ್ತೇವೆ ಈಗ ನೀವು ಒಟ್ಟುಗೂಡಿಸಿದರೆ IaIbIc0 ಆದ್ದರಿಂದ In IaIbIc0 ಅಥವಾ VnNZnIn0 ಈಗ In IaIbIc0 ರಿಂದ ತಟಸ್ಥ ವಿದ್ಯುತ್ ಆ ಸಂದರ್ಭದಲ್ಲಿ ಶೂನ್ಯವಾಗಿರುತ್ತದೆ ಆ ಸಂದರ್ಭದಲ್ಲಿ ತಟಸ್ಥ ಲೋಡ್ ಮಾಡಲು ಮೂಲ ತಟಸ್ಥ ನಡುವಿನ ವೋಲ್ಟೇಜ್ ವ್ಯತ್ಯಾಸವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಯಾವುದೇ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ವೋಲ್ಟೇಜ್ ತಟಸ್ಥ ತಂತಿಯುದ್ದಕ್ಕೂ ಶೂನ್ಯವಾಗಿರುತ್ತದೆ ಆದ್ದರಿಂದ ತಟಸ್ಥ ರೇಖೆಯನ್ನು ಹೀಗೆ ತೆಗೆದುಹಾಕಬಹುದು ಏಕೆಂದರೆ ಪ್ರಸ್ತುತ ಹರಿಯುವ ಯಾವುದೇ ಅಂಶವಿಲ್ಲದ ಕಾರಣ ನೀವು ತಟಸ್ಥ ತಂತಿಯನ್ನು ತೆಗೆದುಹಾಕಬಹುದು ಮತ್ತು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸಿದರೆ ತಟಸ್ಥ ತಂತಿಯ ಅಗತ್ಯವಿಲ್ಲ ಮತ್ತು ತಟಸ್ಥವನ್ನು ಹಾಕುವ ವೆಚ್ಚವನ್ನು ನಾವು ಉಳಿಸುತ್ತೇವೆ ಎಂದು ಅರ್ಥಮಾಡಿಕೊಳ್ಳುವುದು ಆರ್ಥಿಕವಾಗಿ ಬಹಳ ಮುಖ್ಯವಾಗಿದೆ ಮೂಲದಿಂದ ಲೋಡ್ಗೆ ತಂತಿ ಆದ್ದರಿಂದ ದೂರದ ವಿದ್ಯುತ್ ಪ್ರಸರಣದಲ್ಲಿ ನಾವು ಬಳಸುವ ಕಂಡಕ್ಟರ್ಗಳು ಮೂರರಲ್ಲಿ ಬಹುಸಂಖ್ಯೆಯಲ್ಲಿವೆ ಏಕೆಂದರೆ ನಾವು ಮೂರು ಹಂತದ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಕಂಡಕ್ಟರ್ಗಳು ಮೂರರಲ್ಲಿ ಬಹುಸಂಖ್ಯೆಯಲ್ಲಿರುತ್ತವೆ ಮತ್ತು ಭೂಮಿಯು ತಟಸ್ಥ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ವಿದ್ಯುತ್ ವ್ಯವಸ್ಥೆಯನ್ನು ಎಲ್ಲಾ ನಿರ್ಣಾಯಕ ಹಂತಗಳಲ್ಲಿಯೂ ಉತ್ತಮವಾಗಿ ಆಧರಿಸಿರುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಏಕೆಂದರೆ ನಾವು ವ್ಯವಸ್ಥೆಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಬಯಸುತ್ತೇವೆ ಮತ್ತು ವಿದ್ಯುತ್ ವ್ಯವಸ್ಥೆ ನೆಟ್ವರ್ಕ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಈಗ ಪ್ರತಿ ಸಾಲಿನಲ್ಲಿ ವಿದ್ಯುತ್ ಹಂತದ ವಿದ್ಯುತ್ ಈ ಸಂದರ್ಭದಲ್ಲಿ ಒಂದೇ ಆಗಿರುತ್ತದೆ ಏಕೆಂದರೆ ಹಂತದ ವಿದ್ಯುತ್ ಪ್ರತಿ ಹಂತದ ಮೂಲ ಅಥವಾ ಲೋಡ್ನಲ್ಲಿನ ವಿದ್ಯುತ್ ಮತ್ತು ನಾವು Y Y ಸಂಪರ್ಕಿತ ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ನಾವು ರೇಖೆಯ ವಿದ್ಯುತ್ ನೋಡುತ್ತೇವೆ ಹಂತದ ವಿದ್ಯುತ್ ಇರುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಲೈನ್ ಕರೆಂಟ್ಗೆ ಒಂದೇ ಸಬ್ಸ್ಕ್ರಿಪ್ಟ್ ಅನ್ನು ಬಳಸುತ್ತೇವೆ ನಾವು Iaaಎಂದು ಬರೆಯುವುದಿಲ್ಲ ನಾವು ಲೈನ್ ಕರೆಂಟ್ಗಾಗಿ Ia ಎಂದು ಸರಳವಾಗಿ ಬರೆಯುತ್ತೇವೆ ಏಕೆಂದರೆ ಮೂಲದಿಂದ ಲೋಡ್ಗೆ ಹರಿಯುವ ವಿದ್ಯುತ್ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಎಂದು ಅರ್ಥವಾಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಎರಡನೇ ಸಬ್ಸ್ಕ್ರಿಪ್ಟ್ ಅನ್ನು ಬಿಡುತ್ತೇವೆ ಮತ್ತು ನಾವುIa ಎಂದು ಬರೆಯುತ್ತೇವೆ ಈಗ ಬ್ಯಾಲೆನ್ಸ್ ಸ್ಟಾರ್ ಸ್ಟಾರ್ ವ್ಯವಸ್ಥೆಯನ್ನು ವಿಶ್ಲೇಷಿಸುವ ಪರ್ಯಾಯ ಮಾರ್ಗವೆಂದರೆ ಅದನ್ನು ಪ್ರತಿ ಹಂತಕ್ಕೆ ಪರಿವರ್ತಿಸುವುದು ಏಕೆಂದರೆ ವ್ಯವಸ್ಥೆಯು ಸಂಪೂರ್ಣವಾಗಿ ಸಮತೋಲಿತವಾಗಿದೆ ಏಕೆಂದರೆ ನೀವು ಮೂರು ವ್ಯವಸ್ಥೆಯನ್ನು ಅದರ ಸಮಾನ ಏಕ ಹಂತದ ವ್ಯವಸ್ಥೆಗೆ ಪರಿವರ್ತಿಸಬಹುದು ಆದ್ದರಿಂದ ನಾವು ಚರ್ಚಿಸುತ್ತಿರುವ ಮೂರು ಹಂತದ ವ್ಯವಸ್ಥೆಯನ್ನು ನೀವು ಪರಿವರ್ತಿಸಿದಾಗ ಈ ಸ್ಲೈಡ್ನಲ್ಲಿ ತೋರಿಸಿರುವಂತೆ ನೀವು ಸಮಾನ ಸರ್ಕ್ಯೂಟ್ ಅನ್ನು ಪಡೆಯುತ್ತೀರಿ ಹಂತ ವೋಲ್ಟೇಜ್ ಆಗಿರುವ Vanರೇಖೆಯ ಮೂಲಕ ZY ಲೋಡ್ಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಒಂದು ಮೂಲ ಮತ್ತು ಲೋಡ್ನ ಹಂತ A ರಿಂದ A ಗೆ ಸಂಪರ್ಕಿಸುವ ರೇಖೆಯಾಗಿದೆ ಮತ್ತು ನಂತರ ಮತ್ತೊಂದು ಸಾಲು ನಡುವಿನ ಸಂಪರ್ಕಕ್ಕಾಗಿ ಮೂಲ ಮತ್ತು ಲೋಡ್ನ ತಟಸ್ಥ ಆದ್ದರಿಂದ ಇದು ನಾವು ಚರ್ಚಿಸಿದ ಮೂರು ಹಂತದ Y Y ಸಂಪರ್ಕಿತ ವ್ಯವಸ್ಥೆಗೆ ಒಂದೇ ಹಂತದ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಮತ್ತೆ IaVanZYಆಕೃತಿಯಿಂದ ನೋಡಬಹುದು ಆದ್ದರಿಂದ ನಾವು ಇತರ ಸಾಲಿನ ವಿದ್ಯುತ್ ಪಡೆಯಲು ಹಂತದ ಅನುಕ್ರಮವನ್ನು ಬಳಸುತ್ತೇವೆ ಏಕೆಂದರೆ ಹಂತದ ಅನುಕ್ರಮವು ABC ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಪ್ರಸ್ತುತ Ia ಸಹಾಯದಿಂದ Ib ಮತ್ತು Ic ನ ಮೌಲ್ಯಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅದು ಅದರ ಏಕ ಹಂತದ ಸಮಾನತೆಯಿಂದ ನಾವು ಪಡೆದುಕೊಂಡಿದ್ದೇವೆ ವ್ಯವಸ್ಥೆಯು ಸಮತೋಲಿತವಾಗಿದೆ ಏಕ ಹಂತದ ಸಮಾನತೆಯ ಸಂದರ್ಭದಲ್ಲಿ ನಮಗೆ ಮಾತ್ರ ವಿಶ್ಲೇಷಣೆ ಬೇಕಾಗುತ್ತದೆ ಆದ್ದರಿಂದ ತಟಸ್ಥ ರೇಖೆಯು ಇಲ್ಲದಿದ್ದರೂ ಸಹ ನಾವು ಹಾಗೆ ಮಾಡಬಹುದು ಏಕೆಂದರೆ ಏಕ ಹಂತದ ಸಮಾನತೆಯನ್ನು ರಚಿಸಲು ತಟಸ್ಥವು ವಾಸ್ತವಿಕವಾಗಿ ಸಂಪರ್ಕ ಹೊಂದಿದೆ ಎಂದು ನೀವು ಹೇಳಬಹುದು ಈಗ ನಮ್ಮ ಇಂದಿನ ದಿನವನ್ನು ಮುಚ್ಚುವ ಮೊದಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದನ್ನು ನಾವು ಮೂರು ವೈರ್ ಸ್ಟಾರ್ ಸ್ಟಾರ್ ಸಂಪರ್ಕಿತ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಅದನ್ನು ಚಿತ್ರದಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಮೂಲವನ್ನು ಸಂಪೂರ್ಣವಾಗಿ ಸಮತೋಲಿತ 110∠0° 110∠ 120° 110∠ 240° ವೋಲ್ಟ್ ಅನ್ನು ಹೊಂದಿದ್ದೇವೆ ಹಂತದ ವೋಲ್ಟೇಜ್ಗಳ ರೇಖೆಯ ಪ್ರತಿರೋಧವು ಎಲ್ಲಾ ಮೂರು ಹಂತಗಳಲ್ಲಿ 5 j 2 ಮತ್ತು ಲೋಡ್ ಪ್ರತಿರೋಧ 10j8ohm ಆಗಿದೆ ಆದ್ದರಿಂದ ಈ ಹೊರೆ ಸಹ star ಸಂಪರ್ಕ ಹೊಂದಿದೆ ಎಂದು ನೀವು ನೋಡುತ್ತೀರಿ ಮತ್ತು ಇದು ಪ್ರಾರಂಭ ಸಂಪರ್ಕಿತ ಮೂಲಕ್ಕೆ ಸಂಪರ್ಕ ಹೊಂದಿದೆ ನಾವು ಹೊಂದಿರುವ ನಾವು ತಟಸ್ಥವನ್ನು ಸಂಪರ್ಕಿಸುತ್ತಿಲ್ಲ ಏಕೆಂದರೆ ಸಿಸ್ಟಮ್ ಸಮತೋಲಿತವಾಗಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಮೊದಲು ಅದರ ಏಕ ಹಂತದ ಸಮಾನವನ್ನು ರಚಿಸುತ್ತೇವೆ ಆದ್ದರಿಂದ ನೀವು ಪಡೆಯುವ ಒಂದೇ ಹಂತವನ್ನು ನೀವು ರಚಿಸಿದಾಗ ನಿಮಗೆ ವೋಲ್ಟೇಜ್ ಮೂಲ 110∠0 ಸಿಗುತ್ತದೆ ಮತ್ತು ನಂತರ ನೀವು 5 j 2 ಪ್ರತಿರೋಧವನ್ನು ಹೊಂದಿರುತ್ತೀರಿ ಮತ್ತು ನಂತರ ಮತ್ತೆ ಲೋಡ್ ಪ್ರತಿರೋಧ 10 j8 ಆದ್ದರಿಂದ ಇದು ಈ ಸರ್ಕ್ಯೂಟ್ಗೆ ನಿಮ್ಮ ಏಕ ಹಂತದ ಸಮಾನವಾಗಿರುತ್ತದೆ ಇಲ್ಲಿ ZY5 j210j815j616 8 ಆದ್ದರಿಂದ IaVanZY110∠0°16 8°A ಈಗ ವೋಲ್ಟೇಜ್ ಮೂಲಗಳು ಸಕಾರಾತ್ಮಕ ಅನುಕ್ರಮದಲ್ಲಿರುವುದರಿಂದ ರೇಖೆಯ ವಿದ್ಯುತ್ ಸಹ ಸಕಾರಾತ್ಮಕ ಅನುಕ್ರಮದಲ್ಲಿರುತ್ತವೆ IbIa∠ 120°6

2°A ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚಬಹುದು ಇದರಲ್ಲಿ ನಾವು ಹೆಚ್ಚಾಗಿ Y Y ಸಂಪರ್ಕಿತ ಸಮತೋಲಿತ ವ್ಯವಸ್ಥೆಯ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು stat ಡೆಲ್ಟಾ ಬಗ್ಗೆ ಚರ್ಚಿಸುತ್ತೇವೆ ಅಥವಾ Y ಡೆಲ್ಟಾ ಸಂಪರ್ಕಿತ ವ್ಯವಸ್ಥೆಗೆ ಧನ್ಯವಾದಗಳು